ನಾನು ಇನ್ನೂ ಕೆಲವು ವೀಡಿಯೊ ತರಗತಿಗಳನ್ನು ತೆಗೆದುಕೊಳ್ಳುತ್ತೇನೆ ನಾವು ಡಿಸಿ ಸರ್ಕ್ಯೂಟ್ ವರೆಗೆ ನೋಡಿದ್ದೇವೆ ಈಗ ಎಸಿ ಸರ್ಕ್ಯೂಟ್ ಅನ್ನು ನಾವು ಪ್ರಾರಂಭಿಸುತ್ತೇವೆ ಮೊದಲು ನಾವು ಏಕ ಹಂತದ ಎಸಿ ಸರ್ಕ್ಯೂಟ್ ತೆಗೆದುಕೊಳ್ಳುತ್ತೇವೆ ನಂತರ ನಿಮ್ಮ ಕೈಪಿಡಿ ಅನುರಣನ ಮತ್ತು ಎಸಿ ಸರ್ಕ್ಯೂಟ್ಗಾಗಿ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯಕ್ಕೆ ಹೋಗುತ್ತೇವೆ ತದನಂತರ ಮೂರು ಹಂತದ ಎಸಿ ಸರ್ಕ್ಯೂಟ್ಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಮತ್ತು ಅದರ ನಂತರ ನಾವು ಏಕ ಹಂತದ ಟ್ರಾನ್ಸ್ಫಾರ್ಮರ್ ಅನ್ನು ಪರಿಗಣಿಸುತ್ತೇವೆ ಮತ್ತು ಸಂಕ್ಷಿಪ್ತ ಪರಿಚಯದಲ್ಲಿ ಎಲ್ಲವನ್ನೂ ಚರ್ಚಿಸಲಾಗಿದೆ ನಂತರ 3 ಹಂತದ ಇಂಡಕ್ಷನ್ ಯಂತ್ರವನ್ನು ನೋಡಿ ಅಲ್ಲಿ ಸಮಾನ ಸರ್ಕ್ಯೂಟ್ ಮತ್ತು ಕೆಲವು ಉದಾಹರಣೆಗಳು ಇವೆ ಮತ್ತು ಆ ಡಿಸಿ ಯಂತ್ರದ ನಂತರ ಮುಖ್ಯವಾಗಿ ಡಿಸಿ ಮೋಟರ್ ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಮೊದಲು ನಾವು ಈಗ ಏಕ ಹಂತದ ಎಸಿ ಸರ್ಕ್ಯೂಟ್ ಅನ್ನು ಪ್ರಾರಂಭಿಸುತ್ತೇವೆ ಏಕ ಹಂತದ ಎಸಿ ಸರ್ಕ್ಯೂಟ್ನೊಂದಿಗೆ ಪ್ರಾರಂಭಿಸುವ ಮೊದಲು ನಾವು ನೋಡಬೇಕಾಗಿರುವುದು emf ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ಸ್ವಲ್ಪ ಮೂಲಭೂತ ವಿಚಾರಗಳನ್ನು ತಿಳಿಯೋಣ ಆದ್ದರಿಂದ ಗಣಿತ ಮತ್ತು ಇತರ ವಿಷಯವನ್ನು ನೀಡುವ ಮೊದಲು ಉದಾಹರಣೆಗೆ ಎರಡು ಕಾಂತೀಯ ಧ್ರುವವನ್ನು ಪರಿಗಣಿಸಿರಿ ಇದು ಉತ್ತರ ಧ್ರುವ ಮತ್ತು ಇದು ದಕ್ಷಿಣ ಧ್ರುವ ಒಂದು ಸುರುಳಿ ಇದೆ ಮತ್ತು ಇದು ಸುರುಳಿಯ ಒಂದು ಬದಿಯಾಗಿದೆ ಇದು ಸುರುಳಿಯ ಇನ್ನೊಂದು ಬದಿಯಾಗಿದೆ ಇದುಬದಿ A ಮತ್ತು ಇದು ಬದಿ B ಎಂದು ಭಾವಿಸೋಣ ಈ ಕಾಯಿಲ್ ಸುತ್ತುತ್ತಿದೆ ಎಂದು ಭಾವಿಸೋಣ ಇದು ಅಪ್ರದಕ್ಷಿಣವಾಗಿ ತಿರುಗುತ್ತಿದೆ ಇದನ್ನು ಇಲ್ಲಿ ತೋರಿಸಲಾಗಿದೆ ಈಗ ರೇಖಾಚಿತ್ರದಲ್ಲಿ ಅದನ್ನು ಚಿತ್ರಿಸುವಾಗ horizontal direction ನಲ್ಲಿ ಇರುತ್ತದೆ ವಾಸ್ತವವಾಗಿ ಇದು N ಪೋಲ್ ಮತ್ತು S ಪೋಲ್ ಆಗಿದೆ ಆದ್ದರಿಂದ ಫ್ಲಕ್ಸ್ ವಾಸ್ತವವಾಗಿ N ನಿಂದ S ಧ್ರುವಕ್ಕೆ ಕೆಳಕ್ಕೆ ಹೋಗುತ್ತದೆ ಇದು ಸುರುಳಿಯ ಒಂದು ಬದಿಯಾಗಿದೆ ಇದು ಸುರುಳಿಯ ಇನ್ನೊಂದು ಬದಿಯಾಗಿದ್ದು ಅದು ಒಂದೇ ತಿರುವು ಎಂದು ಭಾವಿಸಿ ಮತ್ತು ಅದರೊಂದಿಗೆ ಒಂದು ಪ್ರತಿರೋಧಕವು ಇಲ್ಲಿ ಸಂಪರ್ಕಗೊಂಡಿದೆ ಅಂದರೆ ಸರಿಯಾಗಿ ವೋಲ್ಟೇಜ್ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಸರಿಪಡಿಸಿದ ಪ್ರತಿರೋಧವನ್ನು ವಿದ್ಯುತ್ ಪ್ರವಾಹವು ಹರಿಯುವಂತೆ ಸಂಪರ್ಕಿಸಲಾಗಿದೆ ಆದರೆ ನಮ್ಮ ಆಸಕ್ತಿಯ ವಿಷಯವೆಂದರೆ emf ಹೇಗೆ ಸರಿಯಾಗಿ ಉತ್ಪತ್ತಿಯಾಗುತ್ತದೆ ಎಂಬುದು ಆದ್ದರಿಂದ ಇದು ಅಡ್ಡ ಸ್ಥಾನವಾದಾಗ ಸುರುಳಿಯ ಈ ಭಾಗ ಫ್ಲಕ್ಸ್ ಪ್ರದೇಶದ ಹೊರಗಿರುತ್ತದೆ ಏಕೆಂದರೆ ಇದು ಮೂಲತಃ N ಮತ್ತು S ನಡುವೆ ಇರುತ್ತದೆ ಇದು ಸ್ಥಿರ ಕಾಂತಕ್ಷೇತ್ರವಾಗಿದೆ ಆದರೆ ಈ ಸುರುಳಿ ಸುತ್ತುತ್ತಿರುವಾಗ ಅದು ಫ್ಲಕ್ಸ್ ಅನ್ನು ಕತ್ತರಿಸುತ್ತಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಆದ್ದರಿಂದ ಈ ಕಡೆ ಮತ್ತು ಆ ಕಡೆ ಇದು ನಮ್ಮ ಉಲ್ಲೇಖ ಸ್ಥಾನವಾಗಿದೆ ಆದ್ದರಿಂದ ಅಡ್ಡ ಸ್ಥಾನದಲ್ಲಿರುವಾಗ ಯಾವುದೇ ಫ್ಲಕ್ಸ್ ಸಂಪರ್ಕವಿರುವುದಿಲ್ಲ ಅಂದರೆ ಈ ರೇಖಾಚಿತ್ರವನ್ನು ಇಲ್ಲಿಂದ ಇಲ್ಲಿಗೆ ನೋಡಿದರೆ ಈ ಭಾಗವು A ಮತ್ತು ಈ ಭಾಗವು B ಇರುತ್ತದೆ ಆದ್ದರಿಂದ ಇದು ಸುತ್ತುತ್ತಿರುವಾಗ ಈ ರೀತಿ ತೆಗೆದುಕೊಳ್ಳುತ್ತಿದೆ ಎಂಬುದನ್ನು ತೋರಿಸಲಾಗಿದೆ ಇದು θ ಕೋನದಲ್ಲಿ ಚಲಿಸುತ್ತದೆ ಮತ್ತು θ ω t ಗೆ ಸಮನಾಗಿರುತ್ತದೆ ಆದರೆ ಇದು ಈ ಕಡೆ ಕಂಡಕ್ಟರ್ನಂತೆಯೇ ಒಂದು ಸಾಧನವಾಗಿದ್ದು ಈ ಭಾಗವು A ಮತ್ತು ಈ ಭಾಗವು B ಎಂದು ತೋರಿಸಬಹುದು ಆದ್ದರಿಂದ ಅಡ್ಡ ಸ್ಥಾನವಾದಾಗ ಅದು ಈ ಬದಿಯಲ್ಲಿರುವಾಗ A ಮತ್ತು ಈ ಬದಿಯಲ್ಲಿರುವಾಗ ಅದು B ಎಂದು ಹೇಳುತ್ತೇವೆ ಅದು ಈ ಸ್ಥಾನದಲ್ಲಿದ್ದಾಗflux ಬರುತ್ತಿದೆ ಇದು N ಕಡೆಯಿಂದ ಹೀಗೆ ಹರಿಯುತ್ತಿದೆ ಮತ್ತು ಇದು S ಕಡೆಯಿಂದ ಹರಿಯುತ್ತಿದೆ ಈ ರೇಖಾಚಿತ್ರವನ್ನು ಮರೆತುಬಿಡಿ ಆದ್ದರಿಂದ ಇದು ಅಡ್ಡ ಸ್ಥಾನವಾದಾಗ ಈ ಭಾಗ ಮತ್ತು ಈ ಬದಿಯಲ್ಲಿ ಕಡಿಮೆ flux ಇರುತ್ತದೆ ಅಥವಾ ಫ್ಲಕ್ಸ್ ಸೋರಿಕೆಯಾಗುವುದಿಲ್ಲ ಆದ್ದರಿಂದ ಇದರ ಅರ್ಥವೇನೆಂದರೆ ಈ ಸ್ಥಾನದಲ್ಲಿ ಪ್ರೇರಿತವಾದ emf 0 ಆಗಿರುತ್ತದೆ ಅದು ರೇಖಾಚಿತ್ರದಲ್ಲಿಈ ರೀತಿ ತೋರಿಸಿರುವ ಸಂಗತಿಯಾಗಿದೆ ಈಗ ಅದು ಅಪ್ರದಕ್ಷಿಣವಾಗಿ ಈ ರೀತಿಯಾಗಿ ಸುತ್ತುತ್ತದೆ ಮತ್ತು θ ಕೋನವನ್ನು ಉಂಟುಮಾಡುತ್ತದೆ ಎಂದು ಭಾವಿಸುತ್ತೇವೆ ಆದ್ದರಿಂದ ω ಇದು ಕೋನೀಯ ವೇಗ ಇದ್ದಾಗ θ ω t ಗೆ ಸಮಾನವಾಗಿರುತ್ತದೆ ಇದು ಭೌತಶಾಸ್ತ್ರದಿಂದ ತಿಳಿದಿದೆ ಇದನ್ನು ಈ ಕಡೆ A ಮತ್ತು ಈ ಭಾಗ B ಎಂದು ಕರೆಯುತ್ತೇವೆ ಆದ್ದರಿಂದ ಈ ಸುರುಳಿಯ ಅಗಲ ಅಂದರೆ ಈ ಅಂತರವು B ಗೆ ಸಮಾನವಾಗಿರುತ್ತದೆ ಇದು A ಇಂದ B ವರೆಗೆ ಇರುತ್ತದೆ ಇದನ್ನು ಸುರುಳಿಯ ಅಗಲ ಎಂದು ಕರೆಯುತ್ತಾರೆ ಆದ್ದರಿಂದ ಇದು B ಆಗಿರುತ್ತದೆ ಇದು ಸುರುಳಿಯ ಉದ್ದ L ಆಗಿರುತ್ತದೆ ಆದ್ದರಿಂದ ಆಯತದ ವಿಸ್ತೀರ್ಣವು lb ಆಗಿರುತ್ತದೆ ಇದು ಸುರುಳಿಯ ವಿಸ್ತೀರ್ಣ ಆಗಿರುತ್ತದೆ ಉದ್ದ ಸೆಂಟಿಮೀಟರ್ನಲ್ಲಿದ್ದರೆ ವಿಸ್ತೀರ್ಣ ಸೆಂಟಿಮೀಟರ್ 2 ಅದು ಮೀಟರ್ನಲ್ಲಿದ್ದರೆ ಮೀಟರ್ 2 ಆಗಿರುತ್ತದೆ ಆದ್ದರಿಂದ ಈಗ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇದು ಕೋನ θ ಮತ್ತು ಇದು ಕೇಂದ್ರವಾಗಿದೆ ಮತ್ತು ಅದು ಸುತ್ತುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಈ ಅಗಲವನ್ನು ಸುತ್ತುತ್ತದೆ ಇದರರ್ಥ ಇದು B ವ್ಯಾಸವನ್ನು ಹೊಂದಿರುವ ವೃತ್ತವನ್ನು ಉಂಟುಮಾಡುತ್ತಿದೆ ಏಕೆಂದರೆ ಇದು ಅಗಲ B ಇದೆ ಅದು ಸುತ್ತುತ್ತಿರುವಾಗ B ವ್ಯಾಸದ ವೃತ್ತವನ್ನು ಎಳೆಯಲಾಗುತ್ತದೆ ಆದ್ದರಿಂದ ಯಾವುದೇ ಹಂತದಲ್ಲಿ tangential ವೇಗ ಇರುತ್ತದೆ ಆದ್ದರಿಂದ ಎಲ್ಲಿಯಾದರೂ ಈ ಬಿಂದುವು A ಮತ್ತು ಇದು L ಮತ್ತು ಇದು ಲಂಬವಾಗಿದೆ ಲಂಬ ಘಟಕವನ್ನು A N ಎಂದು ಹೇಳುತ್ತೇವೆ ಇದು ಉತ್ತರ ಧ್ರುವ N ಮತ್ತು ಇದು AN ಆಗಿದೆ ಮತ್ತು ಇದು M ಮತ್ತು ಇದು ಮೂಲ ಅಥವಾ ಮಧ್ಯಬಿಂದು O ಆಗಿದೆ ಇದು ಕೋನ θ ಮತ್ತು ಇದು 90 ಡಿಗ್ರಿ ಆಗಿದೆ ಆದ್ದರಿಂದ ಈ ಕೋನವು ಸಹ θ ಆಗಿದೆ ಈ ಸ್ಥಾನವು ಸುರುಳಿಯ ಸ್ಥಾನವಾದಾಗ ಅದು 90 ಡಿಗ್ರಿ ಸುತ್ತುತ್ತದೆ ಎಂದು ಹೇಳುತ್ತೇವೆ ಅಂದರೆ ಈ ಸ್ಥಾನ Aಇಲ್ಲಿಗೆ ಬರುತ್ತದೆ ಮತ್ತು B ಸ್ಥಾನವು ಇಲ್ಲಿಗೆ ಬರುತ್ತದೆ ಆ ಸಮಯದಲ್ಲಿ ಇದು ಒಂದೇ ತಿರುವು ಎಂದು ಕಂಡುಕೊಳ್ಳುತ್ತೀರಿ ಎಲ್ಲಾ ಫ್ಲಕ್ಸ್ ಇದಕ್ಕೆ ಲಿಂಕ್ ಆಗುತ್ತದೆ ಅಂದರೆ ಉತ್ಪತ್ತಿಯಾಗುವ ವೋಲ್ಟೇಜ್ ಗರಿಷ್ಠವಾಗಿರುತ್ತದೆ ಆದ್ದರಿಂದ ಮತ್ತೆ ಅದು ಚಲಿಸುತ್ತಿದೆ A ಯಾವಾಗ ಇಲ್ಲಿಗೆ ಬರುತ್ತದೆ ಆಗ B ಇಲ್ಲಿಗೆ ಬರುತ್ತದೆ ಇದು ಈ ರೀತಿ ಸುತ್ತುತ್ತಿದೆ ಇದು A ಮತ್ತು ಇದು B ಅದು ಆ ಸಮಯದಲ್ಲಿ ಅಡ್ಡ ಸ್ಥಾನದಲ್ಲಿರುತ್ತದೆ ಆಗ ವೋಲ್ಟೇಜ್ ಉತ್ಪಾದನೆ 0 ಆಗಿರುತ್ತದೆ ಆದ್ದರಿಂದ ಇದು ಆವರ್ತಕ ಪ್ರಕ್ರಿಯೆ ನಾನು ನೇರವಾಗಿ ಆ ಸೈನುಸೈಡಲ್ ಪ್ರಸ್ತುತ ತರಂಗವನ್ನು ನೀಡಿದರೆ ವರ್ತನೆಗಳು ಸ್ವಲ್ಪ ಭಿನ್ನವಾಗಿರುತ್ತದೆ ಆದ್ದರಿಂದ ನಾನು ಮೊದಲು ಈ ರೀತಿಯ ವಿಷಯದಿಂದ ಪ್ರಾರಂಭಿಸಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಮುಂದಿನದು ಆದ್ದರಿಂದ ಉತ್ಪತ್ತಿಯಾಗುವ ವೋಲ್ಟೇಜ್ ಅನ್ನು ನೋಡಿದರೆ ಆದ್ದರಿಂದ ಲೂಪ್ ನ ಒಂದು ಬದಿಯಲ್ಲಿ ಉತ್ಪತ್ತಿಯಾಗುವ emf Bl v sin ಆಗಿದೆ ಅದು ವಾಸ್ತವವಾಗಿ ಭೌತಶಾಸ್ತ್ರದಿಂದ ತಿಳಿದಿದೆ ಆದ್ದರಿಂದ ಸುರುಳಿ ಸ್ಥಿರ ಕಾಂತಕ್ಷೇತ್ರದಲ್ಲಿ ಸುತ್ತುತ್ತಿರುವಾಗ ಲೂಪ್ ನ ಒಂದು ಬದಿಯಲ್ಲಿ emf ಉತ್ಪತ್ತಿಯಾಗುತ್ತದೆ ಅದು ಕಾಯಿಲ್ B ಆದ್ದರಿಂದ ಇದು ಲೂಪ್ ಆಗಿದೆ ಇದು Bl v sin θ ಆಗಿದೆ ಆದ್ದರಿಂದ ವಾಸ್ತವವಾಗಿ ಫ್ಲಕ್ಸ್ ಸಾಂದ್ರತೆ ಟೆಸ್ಲಾ ಅಥವಾ weberm2 ಆಗಿದೆ ಇದು ಉದ್ದ l ಆಗಿದೆ ಮತ್ತು B ಎಂಬುದು ಸ್ಪರ್ಶಕ ವೇಗ ಏಕೆಂದರೆ B ωt ಗೆ ಸಮಾನವಾಗಿರುತ್ತದೆ ನಾವು ನಂತರ ನೋಡೋಣ ಮತ್ತು sin θ ಆಗಿದೆ ಇದು Bl v sin θ ವೋಲ್ಟ್ ಮತ್ತು ಈ ಭಾಗವು ಸುರುಳಿಯ ಒಂದು ಬದಿಯಾಗಿದೆ ಇದು ಸುರುಳಿಯ ಇನ್ನೊಂದು ಬದಿಯಾಗಿದೆ ಆದ್ದರಿಂದ ಎರಡು ಬದಿಗಳಲ್ಲಿ ಉತ್ಪತ್ತಿಯಾದ ಒಟ್ಟು emf 2 Bl v sin θ ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ v ಎಂಬುದು ವಾಹಕದ ಸ್ಪರ್ಶಕ ವೇಗವಾಗಿದೆ ಆದ್ದರಿಂದ ಅದು b 2 ಆಗಿರುತ್ತದೆ b 2 ಎಂದರೆ ತ್ರಿಜ್ಯ ಆಗಿರುತ್ತದೆ ಆದ್ದರಿಂದ ಇದು ವ್ಯಾಸ ಆಗಿದೆ ಮೂಲತಃ ಸುತ್ತುತ್ತಿರುವಾಗ ಅಗಲ B ಆಗಿದೆ ಇದು ವಾಸ್ತವವಾಗಿ ವ್ಯಾಸವಾಗಿರುತ್ತದೆ ಆದ್ದರಿಂದ b ವ್ಯಾಸಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ b 2 ಮೂಲತಃ ತ್ರಿಜ್ಯವಾಗಿದೆ ಆದ್ದರಿಂದ ω b ಇದು 2 π n r ಗೆ ಸಮಾನವಾಗಿರುತ್ತದೆ ಮತ್ತು r ಇದು b 2 ಗೆ ಸಮಾನವಾಗಿರುತ್ತದೆ ಇದು b 2 ಅದಕ್ಕಾಗಿಯೇ 2 π n r ಆಗಿದೆ ಆದ್ದರಿಂದ ಅದು ಸೆಕೆಂಡಿಗೆ π b n i 3 ಗೆ ಸಮಾನವಾಗಿರುತ್ತದೆ ಇದು ಸ್ಪರ್ಶಕ ವೇಗವಾಗಿದೆ n ಅಂದರೆ ವೇಗವನ್ನು rps ಅಂದರೆ ಸೆಕೆಂಡಿಗೆ ಇಷ್ಟು ಸುತ್ತುಗಳು ಎಂದು ನೀಡಲಾಗುತ್ತದೆ b ಇದು ಲೂಪ್ ನ ಅಗಲವಾಗಿದೆ L ಒಂದು ಬದಿಯ ಉದ್ದ ಮತ್ತು B ಟೆಸ್ಲಾ ಅಥವಾ weberm 2 ನಲ್ಲಿ ಫ್ಲಕ್ಸ್ ಸಾಂದ್ರತೆಗೆ ಸಮಾನವಾಗಿರುತ್ತದೆ ಮತ್ತು ವಿಸ್ತೀರ್ಣ A l b ಗೆ ಸಮನಾಗಿರುತ್ತದೆ ಆದ್ದರಿಂದ ಇದು ಹೈಯರ್ ಸೆಕೆಂಡರಿ ಭೌತಶಾಸ್ತ್ರದಿಂದ ತಿಳಿದಿದೆ ಈಗ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಈಗ ಲೂಪ್ನಲ್ಲಿ ಉತ್ಪತ್ತಿಯಾಗುವ emf ಸಣ್ಣದಾಗಿರುತ್ತದೆ ಮತ್ತು2 π B A n sin θ ಗೆ ಸಮನಾಗಿರುತ್ತದೆ ಈ ಅಭಿವ್ಯಕ್ತಿಯಲ್ಲಿ ಏನು ಮಾಡಬೇಕೆಂಬುದನ್ನು ನಾನು ಸ್ಪಷ್ಟಪಡಿಸುತ್ತೇನೆ ಈ ಅಭಿವ್ಯಕ್ತಿಯಲ್ಲಿ ಇರಿಸಲಾಗಿರುವ Bl v sin θ bn ಗೆ ಸಮನಾಗಿರುತ್ತದೆ ಎಂದು ತಿಳಿಯಿರಿ ಅಂದರೆ ನನ್ನ ಪ್ರಕಾರ ಈ ಅಭಿವ್ಯಕ್ತಿಯಲ್ಲಿ 2 Bl ಅನ್ನು π B n ಎಂದು ಬರೆಯಬಹುದು ಆದ್ದರಿಂದ ಅದು B ಗೆ ಸಮಾನವಾಗಿರುತ್ತದೆ lb A ಗೆ ಸಮಾನವಾಗಿರುತ್ತದೆ ಮತ್ತು ಈ ಅಭಿವ್ಯಕ್ತಿಯಲ್ಲಿ ಹಾಕಲಾಗುತ್ತದೆ ನಂತರ ಅದು 2 π B a n sin θ ವೋಲ್ಟ್ ಆಗುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು 2 π B A N sin θ ವೋಲ್ಟ್ಗಳು ಈಗ ಲೂಪ್ ಅನ್ನು ಬದಲಾಯಿಸಿ ಒಂದು ಕಾಯಿಲ್ ಎಂದು ಭಾವಿಸೋಣ ಇದು n ಸಂಖ್ಯೆಯ ತಿರುವುಗಳನ್ನು ಹೊಂದಿರುತ್ತದೆ ನಂತರ ಉತ್ಪತ್ತಿಯಾಗುವ ಒಟ್ಟು emf ಕಾಯಿಲ್ನಲ್ಲಿ 2 π BAN ಆಗಿರುತ್ತದೆ N ಒಟ್ಟು ತಿರುವುಗಳ ಸಂಖ್ಯೆ ಆಗಿರುತ್ತದೆ ಆದ್ದರಿಂದ ಇದು 2 π B A N n sin θ ವೋಲ್ಟ್ಗಳಾಗಿರುತ್ತದೆ Em ಅಂದರೆ ಉತ್ಪತ್ತಿಯಾದ emf ನ ಗರಿಷ್ಠ ಮೌಲ್ಯವು 2 π B n N ಆಗಿರುತ್ತದೆ ಇದು ಉತ್ಪತ್ತಿಯಾಗುವ emf ಆಗಿದೆ ಆದ್ದರಿಂದ ಮತ್ತು ಸುರುಳಿಯಲ್ಲಿ ಉತ್ಪತ್ತಿಯಾಗುವ emf ನ ತಾತ್ಕಾಲಿಕ ಮೌಲ್ಯವು Em sin θ ಗೆ ಸಮನಾಗಿರುತ್ತದೆ 2πBANnsinθ ಗೆ ಸಮನಾಗಿರುತ್ತದೆ ಈಗ θ ಎಂಬುದು t ಸೆಕೆಂಡಿನಲ್ಲಿ ಉಂಟಾಗುವ ಕೋನೀಯ ಸ್ಥಳಾಂತರವಾಗಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ θ ವಾಸ್ತವವಾಗಿ ω t2 π n t ಗೆ ಸಮನಾಗಿರುತ್ತದೆ ಅದು 2 π n t ಏಕೆಂದರೆ ಅದು ತಿರುಗುತ್ತಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇದರ ಅರ್ಥವೇನೆಂದರೆ θ ω t ಗೆ ಸಮನಾಗಿರುತ್ತದೆ ಅಂದರೆ ಅದು 2 π n t ಸೆಕೆಂಡಿಗೆ ರೇಡಿಯನ್ ಕೋನೀಯ ವೇಗ ಆಗಿದೆ ಈ ಸಮೀಕರಣವನ್ನು Em sin ω t ಎಂದು ಬರೆಯಬಹುದು ಏಕೆಂದರೆ θ ωt ಗೆ ಸಮಾನವಾಗಿರುತ್ತದೆ ನಾವು θ ಅನ್ನು ω t ಗೆ ಬದಲಾಯಿಸುತ್ತಿದ್ದೇವೆ ಮತ್ತು ಇದು Em ಆಗಿದೆ ಆದ್ದರಿಂದ e Em sin ω t ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಸೈನುಸೈಡಲ್ ವೋಲ್ಟೇಜ್ ನ ಅಭಿವ್ಯಕ್ತಿ ಆಗಿದೆ ಆದ್ದರಿಂದ e Em sin ω t ಗೆ ಸಮಾನವಾಗಿರುತ್ತದೆ Em ವೋಲ್ಟೇಜ್ ನ ಗರಿಷ್ಠ ಮೌಲ್ಯವಾಗಿದೆ ಆದ್ದರಿಂದ ಇದು ಸೈನುಸೈಡಲ್ emf ಆಗಿದ್ದುe ಇಲ್ಲಿಗೆ ಸಮನಾಗಿರುತ್ತದೆ ಈಗ ನಾನು Em sin ω t ಗೆ ಸಮ ಎಂದು ಹೇಳಿದೆ ಆದ್ದರಿಂದ ಇದನ್ನು ಚಿತ್ರಿಸಿದರೆ ಇದು 0 ರಿಂದ 2π ವರೆಗೆ ಇರುತ್ತದೆ ಇದು ಒಂದು ಚಕ್ರವನ್ನು ಸರಿಯಾಗಿ ಪೂರ್ಣಗೊಳಿಸುತ್ತಿದೆ ಏಕೆಂದರೆ ಇದು ಈ ರೀತಿ ಹೋಗುತ್ತದೆ ಮತ್ತು ನಿರಂತರವಾಗಿ ಮುಂದುವರಿಯುತ್ತದೆ ಆದ್ದರಿಂದ ಇದು ಗರಿಷ್ಠ ಮೌಲ್ಯ Em ಮತ್ತು ಈ ಬದಿಯ ಚಿತ್ರವು ವಾಸ್ತವವಾಗಿ E ಗೆ ಸಮಾನವಾಗಿರುತ್ತದೆ ಈ ಭಾಗವು ಪುನರಾವರ್ತನೆಗೊಳ್ಳುತ್ತದೆ ಆದ್ದರಿಂದ ಈ ಭಾಗವು Em ಆಗಿದೆ ಈ ಭಾಗವು Em ಮತ್ತು ಇದು 0 ಇದು π 2 ಇದು π ಇದು 2 π ಆಗಿದೆ ಆದ್ದರಿಂದ θ ಇದು ω t ಗೆ ಸಮಾನವಾಗಿರುತ್ತದೆ ಏಕೆಂದರೆ N ಧ್ರುವ ಮತ್ತು S ಧ್ರುವ ಇವು ಒಂದೇ ಜೋಡಿ ಧ್ರುವಗಳು ಒಂದು ಜೋಡಿ ಧ್ರುವಗಳನ್ನು ನೋಡಿ ಈಗ ಎಸಿ ಜನರೇಟರ್ p ಜೋಡಿ ಧ್ರುವಗಳನ್ನು ಅಂದರೆ N ಧ್ರುವ ಮತ್ತು S ಧ್ರುವವನ್ನು ಹೊಂದಿದೆ ಎಂದು ಭಾವಿಸೋಣ ಆದ್ದರಿಂದ ಇದು ಒಂದು ಜೋಡಿ ಧ್ರುವವಾಗಿದೆ ಆದ್ದರಿಂದ ಇಲ್ಲಿ p ಒಂದಕ್ಕೆ ಸಮನಾಗಿರುತ್ತದೆ ಏಕೆಂದರೆ ನಾವು ಒಂದು ಜೋಡಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ 2 ಜೋಡಿ 2 ಧ್ರುವ ಅಥವಾ 4 ಧ್ರುವವಲ್ಲ ಇಲ್ಲಿ N ಧ್ರುವ ಇದ್ದರೆ ಅದು S ಧ್ರುವ ಮತ್ತು ಅದು ಈ ರೀತಿ ಸುತ್ತುತ್ತದೆ ಎಂದು ಭಾವಿಸೋಣ ಈ ಸಂದರ್ಭದಲ್ಲಿ p 2 ಕ್ಕೆ ಸಮನಾಗಿರುತ್ತದೆ ಅಂದರೆ ಎರಡು ಜೋಡಿ ಧ್ರುವಗಳು ಇರುತ್ತವೆ ಆದ್ದರಿಂದ ಇಲ್ಲಿ ಅದು N S N S ಇರುತ್ತದೆ ಆದ್ದರಿಂದ p 2 ಜೋಡಿ ಅಂದರೆ 2 ಜೋಡಿ ಧ್ರುವಕ್ಕೆ ಸಮಾನವಾಗಿರುತ್ತದೆ ಅದು ಹೆಚ್ಚು ಸಹ ಇರಬಹುದು ಇದು ಅಪ್ರಸ್ತುತವಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಮಾತನಾಡುವಾಗ ಧ್ರುವಗಳ ಸಂಖ್ಯೆಗೆ ಬದಲಾಗಿ ಜೋಡಿ ಧ್ರುವಗಳನ್ನು ಮಾತನಾಡುತ್ತೇವೆ ಧ್ರುವದ ಸಂಖ್ಯೆಯನ್ನು ಹೇಳಿದರೆ ಈ ಸಂದರ್ಭದಲ್ಲಿ ಅದು p 2 ಕ್ಕೆ ಸಮಾನವಾಗಿರುತ್ತದೆ ಆದರೆ ಜೋಡಿ ಧ್ರುವಗಳ ಬಗ್ಗೆ ಮಾತನಾಡುವಾಗ ಅದು 1 ಮತ್ತು 1 ಒಟ್ಟಿಗೆ ಇರುತ್ತದೆ ಆದ್ದರಿಂದ ಇದು 1 ಜೋಡಿ ಧ್ರುವವಾಗಿದ್ದು ಅದು N ಮತ್ತು S ಆಗಿದೆ ಮತ್ತು ಇಲ್ಲಿ p 2 ಕ್ಕೆ ಸಮನಾಗಿರುತ್ತದೆ ಏಕೆಂದರೆ 2 ಜೋಡಿ ಧ್ರುವಗಳು ಇವೆ ಆದ್ದರಿಂದ ಎಸಿ ಜನರೇಟರ್ p ಜೋಡಿ ಧ್ರುವಗಳನ್ನು ಹೊಂದಿದ್ದರೆ ಮತ್ತು ಅದರ ವೇಗ nrps ಆಗಿದ್ದರೆ ಅದರ ಆವರ್ತನವು f ಆಗಿರುತ್ತದೆ f ಅನ್ನು ಪ್ರತಿ ಸೆಕೆಂಡಿಗೆ ಇಷ್ಟು ಸುತ್ತುಗಳು ಎಂದು ನೀಡಬಹುದು f ಅನ್ನು Hertz ನಲ್ಲಿಹೇಳಬಹುದು ಆವರ್ತನವು ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ 50 Hertz ಆಗಿದೆ ವಾಸ್ತವವಾಗಿ 50 Hertz ಸಾಮಾನ್ಯವಾಗಿ ಭಾರತದಲ್ಲಿ ಮತ್ತು ಹೆಚ್ಚಿನ ದೇಶಗಳಲ್ಲಿ ಅಭ್ಯಾಸವಾಗಿದೆ ಯುಎಸ್ಎ ಕೆನಡಾದಲ್ಲಿ ಇದು 60 Hertz ಮತ್ತು ಜಪಾನ್ನಲ್ಲಿ ಇದು 60 Hertz ಮತ್ತು 50 Hertz ಗಳನ್ನು ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ ಆದರೆ ಭಾರತದಲ್ಲಿ ಇದು 50 Hertz ಆಗಿದೆ 50 Hertz ಎಂದರೆ ಸೆಕೆಂಡಿಗೆ 50 ಸುತ್ತುಗಳು ಅಂದರೆ ಆವರ್ತನ ಆಗಿದೆ ಆದ್ದರಿಂದ ಸೆಕೆಂಡಿಗೆ 50 ಸುತ್ತುಗಳು ಆದ್ದರಿಂದ ಇದರ ಅರ್ಥ f ಸೆಕೆಂಡಿಗೆ 50 Hertz ಆವರ್ತನ ಎಂದರೆ ಅದು ಸೆಕೆಂಡಿಗೆ 50 ಸುತ್ತುಗಳು ಇಲ್ಲಿ ಇದು 1 ಸುತ್ತು ಎಂದು ತೋರಿಸಿ ಆದ್ದರಿಂದ ಸೈನುಸೈಡಲ್ ತರಂಗರೂಪವನ್ನು ಹೊಂದಿದ್ದರೆ ಅದು 1 ಸೆಕೆಂಡ್ ನಲ್ಲಿ ಅಂತಹ 50 ಸುತ್ತುಗಳನ್ನು ಪೂರ್ಣಗೊಳಿಸುತ್ತದೆ ಅಂದರೆ 1 ಸುತ್ತಿಗೆ 150 ಸೆಕೆಂಡ್ ಅಂದರೆ 0 02 ಸೆಕೆಂಡ್ ಎಂದು ಲೆಕ್ಕಹಾಕಲಾಗುವುದು ಆದ್ದರಿಂದ ಈಗ ಪ್ರಶ್ನೆಯೆಂದರೆ ಸೆಕೆಂಡಿಗೆ ಇಷ್ಟು ಸುತ್ತುಗಳು f ಎಂದು ಹೇಳಬಹುದು ಆದ್ದರಿಂದ ಇದನ್ನು ಪ್ರತಿ ಆವರ್ತನಕ್ಕೆ ಸುತ್ತುಗಳ ಸಂಖ್ಯೆ ಸೆಕೆಂಡಿಗೆ ಆವರ್ತನಗಳ ಸಂಖ್ಯೆ ಎಂದು ಬರೆಯಬಹುದು ಆದ್ದರಿಂದ ಇದು ಪ್ರತಿ ಸೆಕೆಂಡಿನಲ್ಲಿ ಉಂಟಾಗುವ ಆವರ್ತನಗಳ ಸಂಖ್ಯೆಯಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಮೂಲತಃ ಅದು ರದ್ದುಗೊಳ್ಳುತ್ತದೆ ಮತ್ತು ಸೆಕೆಂಡಿಗೆ ಸುತ್ತುಗಳ ಸಂಖ್ಯೆಯಾಗಿ ಪರಿಣಮಿಸುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಸೆಕೆಂಡಿಗೆ ಸುತ್ತುಗಳ ಸಂಖ್ಯೆ ಸೆಕೆಂಡಿಗೆ ಉಂಟಾಗುವ ಆವರ್ತನಗಳ ಸಂಖ್ಯೆಯನ್ನು ಬರೆಯುತ್ತಿದ್ದೇವೆ ಸೆಕೆಂಡಿಗೆ ಸುತ್ತುಗಳ ಸಂಖ್ಯೆ ವಾಸ್ತವವಾಗಿ ಅದು ಜೋಡಿ ಧ್ರುವಗಳ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ 1 ಜೋಡಿ ಧ್ರುವಗಳನ್ನು ಹೊಂದಿದ್ದರೆ ಅದು ಪ್ರತಿ ಆವರ್ತನದ ಸುತ್ತುಗಳ ಸಂಖ್ಯೆ ಎಂದು ಕರೆಯಬಹುದು ಅದು ಪ್ರತಿ ಆವರ್ತನಕ್ಕೆ 1 ಸುತ್ತನ್ನು ಮಾಡುತ್ತದೆ ಅಂದರೆ ಅದು ವಿದ್ಯುತ್ ಗೆ ಸಂಬಂಧಿಸಿದ ವಿಷಯ ಎಂದು ತಿಳಿದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು N ಪೋಲ್ ಮತ್ತು S ಪೋಲ್ ಆಗಿದ್ದು ಇಲ್ಲಿ ನಾನು N S N S ಅನ್ನು ಬರೆದಿದ್ದೇನೆ ಆದ್ದರಿಂದ ಇದು ವಿದ್ಯುತ್ ವಿಷಯವಾದರೂ ಅದು ಒಂದು ಪೂರ್ಣ ತಿರುಗುವಿಕೆಯನ್ನು ಮಾಡುತ್ತದೆ ಅದು ಕೇವಲ N ಮತ್ತು S ಧ್ರುವವಾಗಿದ್ದರೆ ಆಗ ಅದು ಪ್ರತಿ ಸೆಕೆಂಡಿಗೆ 1 ಚಕ್ರಗಳು ಆದರೆ ಅದು 2 ಜೋಡಿ ಧ್ರುವವನ್ನು ಹೊಂದಿದ್ದರೆ ಅದು ಜೋಡಿಯಾಗಬಹುದು ಆದರೂ ಅದನ್ನು 360 ಡಿಗ್ರಿ ತಿರುಗುವಿಕೆ ಎಂದು ಹೇಳಬಹುದು ಯನ್ನು ಕರೆಯುತ್ತದೆ ಆದರೆ ವಿದ್ಯುತ್ ವಿಷಯದಲ್ಲಿ ಅದು ಸರಿಯಲ್ಲ ಆದ್ದರಿಂದ ವಿದ್ಯುತ್ ವಿಷಯದಲ್ಲಿ ಇದು 2 ಚಕ್ರಗಳಾಗಿರುತ್ತದೆ ಇದರರ್ಥ ಇಲ್ಲಿ ಪ್ರತಿ ಆವರ್ತನದ ಚಕ್ರಗಳ ಸಂಖ್ಯೆ p ಎಂದು ನೋಡಿದರೆ 1 ಜೋಡಿ ಧ್ರುವಗಳನ್ನು ಹೊಂದಿದ್ದರೆ ಅದು ಪ್ರತಿ ಆವರ್ತನಕ್ಕೆ 1 ಚಕ್ರವನ್ನು ಮಾಡುತ್ತದೆ ಏಕೆಂದರೆ ಅದು ವಿದ್ಯುತ್ ಪ್ರಮಾಣವಾಗಿದೆ ಇಲ್ಲಿ ಮೆಕಾನಿಕಲ್ ವಿಷಯವನ್ನು ನೋಡುತ್ತಿಲ್ಲ ನಾವು N S N S ಎಂಬ ವಿದ್ಯುತ್ ವಿಷಯವನ್ನು ನೋಡುತ್ತಿದ್ದೇವೆ ಎಂದು ಭಾವಿಸೋಣ ಅಂದರೆ ಆ ರೇಖಾಚಿತ್ರದಲ್ಲಿ 2 ಜೋಡಿ ಧ್ರುವಗಳಿವೆ ಇದು ವಿದ್ಯುತ್ ಅಥವಾ ಯಾಂತ್ರಿಕವಾಗಿ 360 ಡಿಗ್ರಿ ತಿರುಗುತ್ತದೆ ಆದಾಗ್ಯೂ ಇದು ಮೂಲತಃ 2 ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಏಕೆಂದರೆ ಅದು N S ಮತ್ತು N S ಅನ್ನು ಬದಲಿ ಮಾಡುತ್ತದೆ ಅದಕ್ಕಾಗಿಯೇ ಸೆಕೆಂಡಿಗೆ ಚಕ್ರಗಳ ಸಂಖ್ಯೆ ಇದು ಪ್ರತಿ ಆವರ್ತನಕ್ಕೆ ಸುತ್ತುಗಳ ಸಂಖ್ಯೆ ಸೆಕೆಂಡಿಗೆ ಆವರ್ತನಗಳ ಸಂಖ್ಯೆಯಾಗಿದೆ ಆದ್ದರಿಂದ ಇದು p n ಆಗಿರುತ್ತದೆ ಅಂದರೆ p ಧ್ರುವ ಜೋಡಿಯ ಸಂಖ್ಯೆಗೆ ಸಮಾನವಾಗಿರುತ್ತದೆ ಇಲ್ಲಿ 4 ಧ್ರುವಗಳನ್ನು ಹೊಂದಿದ್ದರೆ ಅಂದರೆ 2 ಧ್ರುವ ಜೋಡಿಗಳನ್ನು ಹೊಂದಿದ್ದರೆ ಈ ಸಂದರ್ಭದಲ್ಲಿ ಪ್ರತಿ ಆವರ್ತನಕ್ಕೆ ಸುತ್ತುಗಳ ಸಂಖ್ಯೆ ಎಂದರೆ ಅದು ಪ್ರತಿ ಆವರ್ತನಕ್ಕೆ 2 ಚಕ್ರಗಳನ್ನು ಮಾಡುತ್ತದೆ ಯಾಂತ್ರಿಕವಾಗಿದ್ದರೂ ಇದು 360 ಡಿಗ್ರಿ ತಿರುಗುತ್ತದೆ ಆದರೆ ಅದು ವಿದ್ಯುತ್ ವಿಷಯದಲ್ಲಿ ಸೆಕೆಂಡಿಗೆ 2 ಚಕ್ರಗಳನ್ನು ಮಾಡುತ್ತದೆ ಏಕೆಂದರೆ ನಾಲ್ಕು ಧ್ರುವಗಳನ್ನು ಅಂದರೆ 2 ಧ್ರುವ ಜೋಡಿಗಳನ್ನು ಹೊಂದಿದೆ ಆದ್ದರಿಂದ ನಂತರ ನಾವು ಎಲೆಕ್ಟ್ರಿಕಲ್ ಅಭಿಯಾಂತ್ರಿಕ ವಿದ್ಯಾರ್ಥಿಯಾಗಿದ್ದರೆ ಎರಡನೇ ವರ್ಷ ವಿದ್ಯುತ್ ಯಂತ್ರಗಳನ್ನು ಅಧ್ಯಯನ ಮಾಡುವ ಸಮಯದಲ್ಲಿ ಹೆಚ್ಚು ವಿವರವಾಗಿ ಕಲಿಯುತ್ತೇವೆ ಆದರೆ ಈ ಕೋರ್ಸ್ ಕೆಲವು ಮೂಲಭೂತ ವಿಚಾರಗಳನ್ನು ನೀಡುತ್ತದೆ ಧ್ರುವ ಜೋಡಿಗಳ ಸಂಖ್ಯೆಯು ಪ್ರತಿ ಆವರ್ತನದ ಚಕ್ರಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಎಂಬ ಕಲ್ಪನೆ ಇದು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಉದಾಹರಣೆಗೆ ಜನರೇಟರ್ ಗಾಗಿ ನಾನು 4 ಧ್ರುವಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಆವರ್ತನವು 50 Hertz ಎಂದು ಹೇಳುತ್ತೇನೆ f50 Hertz ಗೆ ಸಮಾನವಾಗಿರುತ್ತದೆ ನಂತರ n fp ಗೆ ಸಮಾನವಾಗಿರುತ್ತದೆ ಏಕೆಂದರೆ fnp ಗೆ ಸಮಾನವಾಗಿರುತ್ತದೆ ಆದ್ದರಿಂದ n f p ಗೆ ಸಮನಾಗಿರುತ್ತದೆ ಮತ್ತು f 50 Hertz ಗೆ ಸಮನಾಗಿದ್ದರೆ ಮತ್ತು ಇದನ್ನು 4 ಧ್ರುವಗಳ ಜನರೇಟರ್ ಎಂದು ಕರೆಯುವುದು ಅಂದರೆ p 2 ಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಅದು ನಾಲ್ಕು ಧ್ರುವ ಎಂದರೆ 2 ಜೋಡಿ ಆಗಿರುತ್ತದೆ N ಮತ್ತು S ಇರಬೇಕು ಆದ್ದರಿಂದ ಮೂಲತಃ ಎರಡು ಜೋಡಿಗಳು ಅಂದರೆ 502 ಇದು 25 rps ಆಗಿರುತ್ತದೆ ಒಂದು ನಿಮಿಷವು 60 ಸೆಕೆಂಡಿಗೆ ಸಮನಾಗಿದ್ದರೆ ಆದ್ದರಿಂದ ಇದನ್ನು 60 ರಿಂದ ಗುಣಿಸಿ ಆದ್ದರಿಂದ ಇದು 1500 r p m ಆಗಿರುತ್ತದೆ ಆದ್ದರಿಂದ ಈ ವಿಷಯವನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಎಸಿ ಸರ್ಕ್ಯೂಟ್ಗಳು ಅಥವಾ ಸರಾಸರಿ ಮೌಲ್ಯ ಮತ್ತು ಇತರ ವಿಷಯಗಳಿಗೆ ಹೋಗುವ ಮೊದಲು e Em sin ω t ಅಥವಾ i Emsin ω t ಎಂದು ನೇರವಾಗಿ ಪ್ರಾರಂಭಿಸುವ ಬದಲು emf ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಈ ರೀತಿಯ ಪರಿಕಲ್ಪನೆಯೊಂದಿಗೆ ಪ್ರಾರಂಭಿಸುತ್ತೇನೆ ಅಂದರೆ ನಮ್ಮ ತಿಳುವಳಿಕೆಯು ಸ್ವಲ್ಪಮಟ್ಟಿಗೆ ಸರಿಯಾಗಿ ತಿಳಿಯುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾನು ಇದನ್ನು ಮೊದಲಿಗೆ ಪ್ರಾರಂಭಿಸಿದ್ದೇನೆ ನಂತರ ನಾವು ಸರಾಸರಿ ಮೌಲ್ಯಕ್ಕೆ ಬರುತ್ತೇವೆ ಆದ್ದರಿಂದ emf ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ನೀಡುವ ಕಲ್ಪನೆ ಇದು ಲೋಡ್ ಮತ್ತು ಇತರ ವಸ್ತುಗಳನ್ನು ಹೇಗೆ ಸಂಪರ್ಕಿಸಲಾಗಿದೆ ಎಂಬುದು ಮೊದಲ ವರ್ಷದ ಮಟ್ಟದಲ್ಲಿ ವ್ಯಾಪ್ತಿಗೆ ಮೀರಿದ ವಿಷಯ ಅದಕ್ಕಾಗಿಯೇ ಅದನ್ನು ಸ್ಪಷ್ಟಗೊಳಿಸಲು ನನಗೆ ಅವಕಾಶ ಮಾಡಿಕೊಡಿ ಈ ರೇಖಾಚಿತ್ರದಲ್ಲಿ ಈ ಲೋಡ್ ಸಂಪರ್ಕಗೊಂಡಿದೆ ನಾನು ಏನನ್ನೂ ಉಲ್ಲೇಖಿಸಲಿಲ್ಲ ಏಕೆಂದರೆ ಈ ಹಂತದಲ್ಲಿ ಲೋಡ್ ನ ಅಗತ್ಯವಿಲ್ಲ ಆದ್ದರಿಂದ ಡಿಸಿ ಯಂತ್ರ ಅಥವಾ ಡಿಸಿ ಮೋಟರ್ ಅನ್ನು ಸ್ವಲ್ಪಮಟ್ಟಿಗೆ ಅಧ್ಯಯನ ಮಾಡುವಾಗ ಮಾತ್ರ ನಾನು ಇದೇ ರೀತಿಯ ತತ್ತ್ವವನ್ನು ಹೇಳಿದ್ದೇನೆ ಅದನ್ನು ಹೇಗೆ ಡಿಸಿ ಆಗಿ ಪರಿವರ್ತಿಸಲಾಗುತ್ತದೆ ಎಂದು ಹೇಳುತ್ತೇನೆ ಏಕೆಂದರೆ ಎಸಿ ಪ್ರಮಾಣವು ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಎಸಿ ಸಿಂಗಲ್ ಫೇಸ್ ಸರ್ಕ್ಯೂಟ್ನೊಂದಿಗೆ ಪ್ರಾರಂಭಿಸಲು ಈ ಭಾಗವು ಆಳವಾದ ಅಧ್ಯಯನಕ್ಕೆ ಆಧಾರವಾಗಲಿದೆ ಎಂದು ನಾನು ಭಾವಿಸಿದೆ ಈ ಮೇಲಿನ ಭಾಗವು N ಮತ್ತು ಈ ಭಾಗವು S ಆಗಿದೆ ಇದು N ನಿಂದ S ಗೆ ಚಲಿಸುವ flux ನ ಹರಿವು ಆಗಿದೆ ಇದು ಉತ್ಪತ್ತಿಯಾಗುವ ಸೈನುಸೈಡಲ್ emf ಆಗಿದೆ e Em sin ωt ಬದಲು ಸರಿಯಾದದನ್ನು ಅರ್ಥಮಾಡಿಕೊಳ್ಳಲು ನಾನು ಇದನ್ನು ತೆಗೆದುಕೊಂಡಿದ್ದೇನೆ ಈಗ ನಾವು ಸರಾಸರಿ ಮೌಲ್ಯ ಮತ್ತು rms ಮೌಲ್ಯಕ್ಕೆ ಬರುತ್ತೇವೆ ಅಥವಾ ಪರ್ಯಾಯ ಪ್ರವಾಹದ ಪರಿಣಾಮಕಾರಿ ಮೌಲ್ಯವನ್ನು ನಾವು ಕಲಿಯುತ್ತೇವೆ ಅದು ಪರ್ಯಾಯವಾಗಿರುವುದರಿಂದ ಅದು ಹೀಗೆ ಚಲಿಸುತ್ತಿದೆ sin ω t ಎಂಬುದು ಸಮ್ಮಿತೀಯ ತರಂಗರೂಪ ಅಂದರೆ ಅದು ಮತ್ತು ಎರಡೂ ಬದಿಗೆ ಒಂದೇ ರೀತಿ ಆಗಿರುತ್ತದೆ ಮತ್ತು ಬದಿಯ ಸಮಯದ ವಿಸ್ತೀರ್ಣಗಳೆರಡೂ ಸಮನಾಗಿರುತ್ತವೆ ಆದ್ದರಿಂದ ಇದು ಸರಾಸರಿ ಮತ್ತು ಕೆಲವೊಮ್ಮೆ ಸರಾಸರಿ ಮೌಲ್ಯಕ್ಕೆ ಈ rms ಮೌಲ್ಯ ಸಮಾನವಾಗಿರುತ್ತದೆ rms ಮೌಲ್ಯ ಮೌಲ್ಯವನ್ನು ಪರ್ಯಾಯ ಪ್ರವಾಹದ ಪರಿಣಾಮಕಾರಿ ಮೌಲ್ಯ ಎಂದು ಕರೆಯಲಾಗುತ್ತದೆ ಈಗ ನಾವು ಸೈನುಸಾಯಿಡಲ್ ತರಂಗರೂಪವನ್ನು ತೆಗೆದುಕೊಂಡಿಲ್ಲ ನಾವು ಕೆಲವು ಬೇರೆ ಸಮ್ಮಿತೀಯ ತರಂಗ ರೂಪವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಈ ಸಮಯದ ಅವಧಿ 0 ಯಿಂದ T ವರೆಗೆ ಎಂದು ಹೇಳುತ್ತೇನೆ ಮತ್ತು ಈ ಸಮಯವು T 2 ಇದು 1 2 3 4 5 6 second ಆಗಿದೆ ಈಗ ಪ್ರತಿಯೊಂದೂ ಮಾದರಿ ಗಳಿಗೆ ಎಂದು ಭಾವಿಸೋಣ ಆದ್ದರಿಂದ ಈ ಹಂತದಲ್ಲಿ ಅದು ಬಿಂದು i1 ಮತ್ತು ಇದು i2 ಇದು i3 i 4 i 5 ಮತ್ತು ಹೀಗೆ ಮುಂದುವರಿಯುತ್ತದೆ ಈಗ ಇದು ವಿದ್ಯುತ್ಪ್ರವಾಹದ ತರಂಗರೂಪವಾಗಿದೆ ಆದ್ದರಿಂದ ಅರ್ಧ ಆವರ್ತದ ಮೇಲಿನ ಸರಾಸರಿ ಮೌಲ್ಯ I i1 I2 i3 in ಗೆ ಸಮಾನವಾಗಿರುತ್ತದೆ ನನ್ನ ಪ್ರಕಾರ i1 I2 i3 in ವರೆಗಿನ ಎಲ್ಲಾ ಮೌಲ್ಯವನ್ನು ತೆಗೆದುಕೊಳ್ಳಿ ಮತ್ತು n ನಿಂದ ವಿಭಜಿಸಿ ಈ ಸಮಯದ ಮಧ್ಯಂತರ ವನ್ನು n ವರೆಗೆ ಪರಿಗಣಿಸಬೇಕು ಆದ್ದರಿಂದ ಇದು ವಾಸ್ತವವಾಗಿ ಸರಾಸರಿ ಮೌಲ್ಯವಾಗಿದೆ ಅಥವಾ ಈ ರೀತಿ ಮಾಡಬಹುದು ವಕ್ರರೇಖೆಯ ಅಡಿಯಲ್ಲಿರುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮತ್ತು ನಾವು ಇದನ್ನು ಅರ್ಧ ಆವರ್ತದಲ್ಲಿ ಮಾತ್ರ ಮಾಡುತ್ತೇವೆ ಏಕೆಂದರೆ ಇದು ಧನಾತ್ಮಕ ಭಾಗವಾಗಿದೆ ಇದು ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಇದು ಸಮ್ಮಿತೀಯವಾಗಿದೆ ಸಂಪೂರ್ಣ ಆವರ್ತದ ಸರಾಸರಿ ಮೌಲ್ಯವನ್ನು ತೆಗೆದುಕೊಂಡರೆ ಅದು 0 ಆಗಿರುತ್ತದೆ ಏಕೆಂದರೆ ಇದು ಧನಾತ್ಮಕ ಪ್ರದೇಶ ಮತ್ತು ಇದು ಋಣಾತ್ಮಕ ಪ್ರದೇಶವಾಗಿದ್ದು ಅದು 0 ಆಗುತ್ತದೆ ನಾವು ಅದನ್ನು ಮಾಡುವುದಿಲ್ಲ ಸಮ್ಮಿತೀಯ ತರಂಗರೂಪಕ್ಕಾಗಿ ನಾವು ಅರ್ಧ ಆವರ್ತದವರೆಗೆ ಹೋಗುತ್ತೇವೆ ಆದ್ದರಿಂದ T 2 ವರೆಗೆ ಮಾತ್ರ ಹೋಗುತ್ತೇವೆ ಒಟ್ಟಾರೆಯಾಗಿ ಅಲ್ಲ ಏಕೆಂದರೆ ಇದು 0 ಆಗಿರುತ್ತದೆ ಆದ್ದರಿಂದ ಅರ್ಧ ಆವರ್ತದ ಮೇಲಿನ ಸರಾಸರಿ ಮೌಲ್ಯ ಇದನ್ನು ಅರ್ಧ ಆವರ್ತದಲ್ಲಿ ಬರೆಯಲಾಗಿದೆ ಇದು i1 i2 i3 ಆಗಿದೆ ಇದು ಸರಾಸರಿ ಮೌಲ್ಯ ಅಥವಾ ಇದು ಅರ್ಧ ಆವರ್ತದ ವಿಸ್ತೀರ್ಣ ಆಗಿರುತ್ತದೆ ಆದ್ದರಿಂದ ಇದು ಅರ್ಧ ಆವರ್ತದ ವಿಸ್ತೀರ್ಣ ಅರ್ಧ ಆವರ್ತದ ಉದ್ದ ಆಗಿರುತ್ತದೆ ಆದ್ದರಿಂದ ಇದರರ್ಥ ಇದು ನನ್ನ T 2 ಮತ್ತು ಇದು T ಮತ್ತು ಇದು base T 2 ಆಗಿರುತ್ತದೆ ಅಂದರೆ ಅರ್ಧ ಆವರ್ತದ ತಳಭಾಗದ ಉದ್ದದಿಂದ ಭಾಗಿಸಲಾಗಿದೆ ಆದ್ದರಿಂದ ಈ I ಅಭಿವ್ಯಕ್ತಿ ತಿಳಿದಿದೆ ಎಂದು ಭಾವಿಸೋಣ ಆದ್ದರಿಂದ 0 ರಿಂದ T 2 ವರೆಗೆ ಏಕೀಕರಣ ಗೊಳಿಸಬಹುದು ಏಕೆಂದರೆ ಇದು I ನ ಅಭಿವ್ಯಕ್ತಿ ನಾನು ಸೈನುಸೈಡಲ್ ತರಂಗರೂಪವನ್ನು ತೆಗೆದುಕೊಳ್ಳುವ ಬದಲು ಬೇರೆ ಸಮ್ಮಿತೀಯ ತರಂಗರೂಪವನ್ನು ತೆಗೆದುಕೊಂಡಿದ್ದೇನೆ ಮತ್ತು base ನ ಉದ್ದದಿಂದ ಭಾಗಿಸುತ್ತೇನೆ ಇದು T 2 ಆಗಿದೆ ಆದ್ದರಿಂದ ಇದು ಸರಾಸರಿ ಮೌಲ್ಯವಾಗಿದೆ ನಂತರ ನಾವು ಅಭಿವ್ಯಕ್ತಿ ಯನ್ನು ನೋಡುತ್ತೇವೆ ಈಗ ಮುಂದಿನದು ನಾವು root mean 2 ಮೌಲ್ಯ ಅಥವಾ ಪರಿಣಾಮಕಾರಿ ಮೌಲ್ಯಕ್ಕೆ ಬರಬೇಕು ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ರೇಖಾಚಿತ್ರವನ್ನು i 2 ರೇಖಾಚಿತ್ರ ಎಂದು ಊಹಿಸಿಕೊಳ್ಳಿ ಇದು i ಮತ್ತು ಇದು i 2 ಆಗಿದ್ದರೆ ಇದು ಈ ರೀತಿ ಬರುತ್ತಿದೆ ಅದು T 2 ಮತ್ತು ಇದು T ಮತ್ತು ಇದು ಮೂಲ ಆಗಿದೆ ಇದು i ಮತ್ತು ಇದು i 2 ರೇಖಾಚಿತ್ರವಾಗಿದೆ ಅದರಿಂದ i 2 ಅನ್ನು ಚಿತ್ರಿಸಿದರೆ root mean 2 ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಈ ಪ್ರದೇಶವು ಧನಾತ್ಮಕ ಭಾಗವಾಗಿದೆ ಈಗ ಇದು ವರ್ಗ ಆಗಿರುವುದರಿಂದ ಇದು ಧನಾತ್ಮಕವಾಗಿತ್ತು ಅದು ಈ ರೀತಿ ಹೋಗುತ್ತಿದೆ ಆದ್ದರಿಂದ ಆರ್ಎಂಎಸ್ ಮೌಲ್ಯ ಅರ್ಧ ಆವರ್ತ ಅಥವಾ ಪೂರ್ಣ ಆವರ್ತವನ್ನು ನೋಡಲು ಅದು ಒಂದೇ ಫಲಿತಾಂಶವನ್ನು ನೀಡುತ್ತದೆ ಏಕೆಂದರೆ ಇದರ ವಿಸ್ತೀರ್ಣ ಒಂದೇ ಆಗಿರುತ್ತದೆ 0 ರಿಂದ T 2 ವರೆಗೆ ಪರಿಗಣಿಸಿದರೆ ಅಥವಾ T 2 ರಿಂದ T ವರೆಗೆ ವಿಂಗಡಿಸಿದರೆ ಎರಡನ್ನೂ ಒಳಗೊಂಡಿರುತ್ತದೆ ಆದ್ದರಿಂದ ಎರಡರ ಅರ್ಥ ಒಂದೇ ಆಗಿರುತ್ತದೆ ಆದ್ದರಿಂದ ಅರ್ಧ ಆವರ್ತವನ್ನು ಮಾತ್ರ ನಾವು ಪರಿಗಣಿಸುತ್ತೇವೆ rms ಮೌಲ್ಯಕ್ಕಾಗಿ ಪೂರ್ಣ ಆವರ್ತವನ್ನು ತೆಗೆದುಕೊಳ್ಳಿ ಅದು ಸಹ ಅದೇ ಫಲಿತಾಂಶವನ್ನು ನೀಡುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತಿದೆ ಅದೇ ರೀತಿ 1 2 3 4 ಹೀಗೆ ಮುಂದುವರಿಯುತ್ತದೆ ಇದು i1 2 ಎಂದು ಲೆಕ್ಕ ಹಾಕಬಹುದು ಇದು i1 2 ಇದು i2 2 ಇದು i3 2 ಆಗಿದೆ ಇಲ್ಲಿ ಇದು i1 2 i2 2 i32 ಆಗಿದೆ ಇದು T2 ಮತ್ತು ಇದು T ಅಂತಹ ಕೆಲವು n ಮೌಲ್ಯಗಳು ಇದ್ದರೆ ಅದು ಸರಾಸರಿ ವಿಸ್ತೀರ್ಣವಾಗಿರುತ್ತದೆ ಅಥವಾ i 2 ರ ತಾಪನ ಪರಿಣಾಮವನ್ನು ಅವಲಂಬಿಸಿರುತ್ತದೆ ಏಕೆಂದರೆ ಡಿಸಿ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ನಷ್ಟವು R2 ಗೆ ಸಮಾನವಾಗಿರುತ್ತದೆ ಎಂದು ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ root mean 2 ಮೌಲ್ಯವು ವಿದ್ಯುತ್ ಪ್ರವಾಹದ ವರ್ಗದ ತಾಪನ ಪರಿಣಾಮವನ್ನು ಅವಲಂಬಿಸಿರುತ್ತದೆ ನಾವು ಪ್ರವಾಹದ ವರ್ಗದ ಪರಿಭಾಷೆಯಲ್ಲಿ ತೆಗೆದುಕೊಳ್ಳುತ್ತಿದ್ದರಿಂದ ಅದು ತಾಪನ ಪರಿಣಾಮವನ್ನು ಅವಲಂಬಿಸಿರುತ್ತದೆ ಏಕೆಂದರೆ ನಾನು ನೋಡಿದ i 2 r ಡಿಸಿ ಸರ್ಕ್ಯೂಟ್ನಲ್ಲಿ ಕಳೆದುಹೋಗಿದೆ ಎಸಿ ಸರ್ಕ್ಯೂಟ್ಗೂ ಇದು ಅನ್ವಯಿಸುತ್ತದೆ ಆದ್ದರಿಂದ ಸರಾಸರಿ ತಾಪನ ಪರಿಣಾಮವು i12i22 in2n ಅನುಪಾತದಲ್ಲಿರುತ್ತದೆ i1 i2 in ಅಂತಹ n ಮೌಲ್ಯ n ಇದು ಸರಾಸರಿ ತಾಪನ ಪರಿಣಾಮವಾಗಿದ್ದು ಇದು i12i22 in2 ನೇರ ಅನುಪಾತದಲ್ಲಿರುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಈಗ ನಾವು r m ನ ಮೌಲ್ಯವನ್ನು ಹೇಗೆ ಪಡೆಯುತ್ತೇವೆ ಎಂದು ತಿಳಿಯೋಣ i ಇದು ಅದೇ ರೋಧಕದಲ್ಲಿ ತಾಪವನ್ನು ಉತ್ಪಾದಿಸುವ ನೇರ ಪ್ರವಾಹದ ಮೌಲ್ಯವಾಗಿದೆ ಎಂದು ತಿಳಿಯೋಣ ಆದ್ದರಿಂದ ರೋಧಕದಲ್ಲಿ ಒಂದೇ ತಾಪವನ್ನು ಉತ್ಪಾದಿಸಲು ಬೇಕಾದ ನೇರ ಪ್ರವಾಹದ ಮೌಲ್ಯ I ಎಂದು ನಾವು ಊಹಿಸಬೇಕಾಗಿದೆ ಆದ್ದರಿಂದ ನಾವು ಏನು ಮಾಡಬಹುದೆಂದರೆ I 2 i1 2 i2 2 in 2n ಎಂದು ಹೇಳಬಹುದು ಅಥವಾ I √i1 2 i2 2 in 2n ಗೆ ಸಮಾನವಾಗಿರುತ್ತದೆ ಇದು ಒಟ್ಟು ವರ್ಗಮೂಲ ಅಥವಾ ಇದು ಮೂಲತಃ ಈ I 2 ವಕ್ರರೇಖೆಯ ಕೆಳಗಿನ ವಿಸ್ತೀರ್ಣ ಮತ್ತು ಇದು ಸಮಯ T 2 ಇದು T ನಾವು ಆವರ್ತವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು T 2 ಇದು I 2 ವಕ್ರರೇಖೆಯ ವಿಸ್ತೀರ್ಣ ಬೇಸ್ ನ ಉದ್ದ ಇದು ಸ್ಕ್ವೇರ್ ರೂಟ್ ಅಡಿಯಲ್ಲಿದೆ ಬೇಸ್ ನ ಉದ್ದ 0 ಯಿಂದ T 2 ವರೆಗೆ ಅಂದರೆ T2 ಆಗಿದೆ ಇದು ಅರ್ಧ ಆವರ್ತದ ಬೇಸ್ ನ ಉದ್ದವಾಗಿದೆ ಪೂರ್ಣ ಆವರ್ತದಲ್ಲಿಯೂ ಸಹ ಇದು ಅದೇ ಫಲಿತಾಂಶವನ್ನು ನೀಡುತ್ತದೆ ಏಕೆಂದರೆ ಇದು ಸಮ್ಮಿತೀಯವಾಗಿದೆ ಆದ್ದರಿಂದ ಇದು ಒಂದೇ ವಿಸ್ತೀರ್ಣ ವನ್ನು ಹೊಂದಿದೆ ಆದ್ದರಿಂದ ಅರ್ಧ ಆವರ್ತದಲ್ಲಿ ಆದ್ದರಿಂದ ಇದರರ್ಥ ಇದನ್ನು 0 ಯಿಂದ T 2ವರೆಗೆ ಏಕೀಕರಣ i2 d t ಎಂದು ಬರೆಯಬಹುದು ಹೀಗೆ I ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಇದನ್ನು r m s ಮೌಲ್ಯ ರೂಟ್ ಮೀನ್ 2 ಮೌಲ್ಯ ಅಥವಾ ಪರಿಣಾಮಕಾರಿ ಮೌಲ್ಯ ಮತ್ತು ಸರಾಸರಿ ಮೌಲ್ಯ ಎಂದು ಕರೆಯಲಾಗುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಅಂದರೆ ಸರಾಸರಿ ಮೌಲ್ಯಕ್ಕಾಗಿ ನಾವು ಅರ್ಧ ಆವರ್ತವನ್ನು ತೆಗೆದುಕೊಳ್ಳುತ್ತಿದ್ದೇವೆ ರೂಟ್ ಮೀನ್ 2 ಮೌಲ್ಯಕ್ಕಾಗಿ ಮೊದಲು ನಾವು ಅದರ ವರ್ಗವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅದು i 2 ಮತ್ತು ತಾಪನ ಪರಿಣಾಮವು ಪ್ರವಾಹದ ವರ್ಗಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ ಸರಾಸರಿ ತಾಪನ ಪರಿಣಾಮವು ಇದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಆದ್ದರಿಂದ I 2 i1 2 i2 2 in 2n ಈ ರೀತಿ ಬರೆಯುತ್ತೇವೆ ಇದು n ಮತ್ತು ಇದು √ area of i 2 curvelength of base over a half cycle ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಮೂಲತಃ 1T2 0 to T2 i 2 d t ಆಗಿದೆ ಈಗ ಸೈನುಸೈಡಲ್ ವೋಲ್ಟೇಜ್ ಅಥವಾ ಪ್ರವಾಹದ ಸರಾಸರಿ ಮತ್ತು rms ಮೌಲ್ಯಗಳಿಗೆ ಬನ್ನಿ